ಹಿಂದಿನ ಉಪನ್ಯಾಸದಲ್ಲಿ ನಾವು ಅನಲಿಟಿಕ್ಸ್ ಮಷೀನ್ ಲರ್ನಿಂಗ್ ಗಳ ಮೂಲಗಳು ಡೀಪ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ ಮುಂತಾದವುಗಳಲ್ಲಿ ಹೇಗೆ ಮಷೀನ್ ಲರ್ನಿಂಗ್ ಸ್ಥಾನವನ್ನು ಪಡೆದಿದೆ ಎಂಬುದರ ಬಗ್ಗೆ ತಿಳಿದೆವು ಮೂಲತಃ ಅನಲಿಟಿಕ್ಸ್ ಎಂದರೆ ಇರುವ ಡೇಟಾ ದಿಂದ ಅರ್ಥವನ್ನು ಗ್ರಹಿಸುವುದು ಜ್ಞಾನವನ್ನು ಪಡೆಯುವುದು ಹಾಗೂ ಡೇಟಾ ದ ಒಳಗಿರುವ ಜ್ಞಾನವನ್ನು ಅರಿತು ಮಷೀನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಎಐ ತಂತ್ರಜ್ಞಾನಗಳಲ್ಲಿ ಬಳಸುವುದು ಆದರೆ ಪ್ರಶ್ನೆಗಳೇನೆಂದರೆ ಡೇಟಾ ವನ್ನು ಎಲ್ಲಿ ಸಂಗ್ರಸಿಡುವುದು ಡೇಟಾ ವನ್ನು ಪ್ರೋಸೆಸ್ ಮಾಡಲು ಬೇಕಾಗಿರುವ ಮೂಲಸೌಕರ್ಯಗಳನ್ನು ಎಲ್ಲಿಂದ ತರುವುದು ಡೇಟಾ ಗಳನ್ನು ಹೇಗೆ ಪಡೆದುಕೊಳ್ಳುವುದು ಈ ಡೇಟಾ ದಲ್ಲಿ ಎಷ್ಟು ಲಭ್ಯವಿದೆ ಎಷ್ಟು ಡೇಟಾ ವನ್ನು ಕೊಂಡುಕೊಳ್ಳುವುದು ಕಂಪ್ಯೂಟಿಂಗ್ ನ ಮೂಲಸೌಕರ್ಯಗಳನ್ನು ಹೇಗೆ ಮತ್ತು ಎಷ್ಟು ಕೊಂಡುಕೊಳ್ಳುವುದು ಒಟ್ಟಿನಲ್ಲಿ ಇವೆಲ್ಲವೂ ಸವಾಲುಗಳೇ ಇಲ್ಲಿಯೇ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಯನ್ನು ಪ್ರಸ್ತಾಪನೆ ಮಾಡುತ್ತೇವೆ ಈಗ ಈ ತಂತ್ರಜ್ಞಾನಯು ತುಂಬಾ ಜನಪ್ರಿಯವಾಗಿದೆ ಇತ್ತೀಚಿಗೆ ಜನರು ಆರ್ಗನೈಝೇಷನ್ ಗಳು ಬಿಸಿನೆಸ್ ಗಳು ಕಂಪ್ಯೂಟಿಂಗ್ ನ ಮೂಲಸೌಲಭ್ಯಗಳನ್ನು ಖರೀದಿಸುವುದನ್ನು ಕಡಿಮೆ ಮಾಡಿಕೊಂಡಿವೆ ಇವುಗಳು ಸಬ್ ಸ್ಕ್ರಿಪ್ಷನ್ ಮೋಡೆಲ್ಸ್ ನಲ್ಲಿ ಲಭ್ಯವಿರುವ ಕಂಪ್ಯೂಟೇಷನಲ್ ರಿಸೋರ್ಸ್ ಗಳ ಸಹಾಯವನ್ನು ತೆಗೆದುಕೊಳ್ಳುತ್ತವೆ ನೀವು ಚಂದಾದಾರರಾಗಲು ಈ ಕಂಪ್ಯೂಟೇಷನಲ್ ಪ್ಲಾಟ್ಫಾರ್ಮ್ ಗಳಿಗೆ ರಿಜಿಸ್ಟರ್ ಆಗಿ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಳ್ಳಲು ಪಾವತಿ ಮಾಡಬೇಕು ನೀವು ಮೂಲಭೂತವಾಗಿ ಏನನ್ನು ಹೊಂದಿದ್ದೀರಿ ಒಂದು ವೇಳೆ ನಿಮಗೆ ಕಂಪ್ಯೂಟೇಷನ್ ಗಳ ಅವಶ್ಯಕತೆ ಇದ್ದಲ್ಲಿ ನೀವು ಸರ್ವರ್ ಕಂಪ್ಯೂಟರ್ ಅಥವಾ ಹೈ ಎಂಡ್ ಮಷೀನ್ ಖರೀದಿಸುವ ಹಾಗಿಲ್ಲ ನೀವು ಮೂಲತಃ ಈ ಆನ್ಲೈನ್ ಕಂಪ್ಯೂಟೇಷನಲ್ ರಿಸೋರ್ಸ್ ಗಳಿಗೆ ಚಂದಾದಾರರಾಗಿ ಅವುಗಳನ್ನು ಉಪಯೋಗಿಸಬಹುದು ನಾವು ಇನ್ನು ಕೆಲವೇ ಕ್ಷಣಗಳಲ್ಲಿ ಇವುಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಮೊದಲಿಗೆ ನಾವು ಐಐಓಟಿ ಮತ್ತು ಇಂಡಸ್ಟ್ರಿ ೪ ೦ industry 4 0 ನಲ್ಲಿರುವ ಸೆನ್ಸಿಂಗ್ ಕಮ್ಯುನಿಕೇಷನ್ ನೆಟ್ವರ್ಕಿಂಗ್ ಮತ್ತು ಕಂಪ್ಯೂಟಿಂಗ್ ಬಗ್ಗೆ ಪುನರಾವರ್ತನೆ ಮಾಡೋಣ ಕ್ಲೌಡ್ ಟೆಕ್ನಾಲಜಿ ನಲ್ಲಿ ಬಿಸಿನೆಸ್ ಪ್ರೋಸೆಸ್ ಗಳು ತುಂಬಾ ಸರಳ ದಕ್ಷ ಶಕ್ತಿಯುತ ಮತ್ತು ಅಗ್ಗವಾಗಿವೆ ಹೀಗೆ ಕ್ಲೌಡ್ ಟೆಕ್ನಾಲಜಿ ಯು ಸಹಾಯಕವಾಗಿದೆ ಐಐಓಟಿ ಯ ಪ್ರಕಾರ ಡಿಜಿಟೈಝೇಷನ್ ಅಂದರೆ ಡೇಟಾ ಅಕ್ವಿಸಿಷನ್ ಡೇಟಾ ಮ್ಯಾನೇಜ್ಮೆಂಟ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ನಾಲೆಜ್ ಮ್ಯಾನೇಜ್ಮೆಂಟ್ ಇತ್ಯಾದಿ ಐಐಓಟಿ ಯ ಸನ್ನಿವೇಶದಲ್ಲಿ ಅತಿ ವೇಗದಲ್ಲಿ ಬರುವ ದೊಡ್ಡ ಪ್ರಮಾಣದ ಡೇಟಾ ಗಳು ಮತ್ತು ಅವುಗಳ ಗುಣಲಕ್ಷಣಗಳು ಇವುಗಳು ವಿವಿಧ ಫೀಲ್ಡ್ ಡಿವೈಸೆಸ್ ಮಷೀನ್ ಗಳು ಐಓಟಿ ಡಿವೈಸೆಸ್ ಇತ್ಯಾದಿಗಳಿಂದ ಬರುವ ಟೈಮ್ ಸೀರೀಸ್ ಡೇಟಾ ಆದ್ದರಿಂದ ಇವುಗಳನ್ನು ಸಂಗ್ರಹಿಸಬೇಕು ರಕ್ಷಿಸಬೇಕು ಮತ್ತು ಪ್ರೋಸೆಸ್ ಮಾಡಬೇಕು ಆದ್ದರಿಂದ ನೀವು ಹೇಗೆ ಈ ಡೇಟಾ ಗಳನ್ನು ಹೇಗೆ ನಿರ್ವಹಣೆ ಮಾಡುವುದು ಈ ಪರಿಸ್ಥಿತಿಯಲ್ಲಿ ಕ್ಲೌಡ್ ನ ಅವಶ್ಯಕತೆ ಇದೆ ಹಾಗಾಗಿ ಕ್ಲೌಡ್ ಟೆಕ್ನಾಲಜಿ ಯು ಈ ದೊಡ್ಡ ಪ್ರಮಾಣದ ಡೇಟಾ ವನ್ನು ನಿರ್ವಹಣೆ ಮಾಡಲು ಸಹಕರಿಸುತ್ತದೆ ಬರೀ ಕ್ಲೌಡ್ ಒಂದೇ ಅಲ್ಲ ಅದರ ಜೊತೆಗೆ ವಿವಿಧ ಡೇಟಾ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಕೂಡ ಇವುಗಳನ್ನು ನಾವು ಈಗಾಗಲೇ ಹಿಂದಿನ ಉಪನ್ಯಾಸದಲ್ಲಿ ಮಾತನಾಡಿದ್ದೇವೆ ಕ್ಲೌಡ್ ಸ್ಟೋರೇಜ್ ಮತ್ತು ಪ್ರೊಸೆಸಿಂಗ್ ನಲ್ಲಿ ಅಂದರೆ ವಿವಿಧ ಕಂಪ್ಯೂಟೇಷನಲ್ ಕೆಲಸಗಳಲ್ಲಿ ಸಹಕರಿಸುತ್ತದೆ ಆದ್ದರಿಂದ ನಾವು ನಿಜವಾಗಿಯೂ ತುಂಬಾ ದುಬಾರಿಯಾದ ಕಂಪ್ಯೂಟರ್ ಮತ್ತು ಸರ್ವರ್ ಮುಂತಾದವುಗಳನ್ನು ಖರೀದಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ನಾವು ಆನ್ಲೈನ್ ಸರ್ವಿಸ್ ಪ್ರೊವೈಡರ್ ಗಳಿಗೆ ಲಾಗಿನ್ ಆಗಿ ನಮ್ಮ ಸಿಸ್ಟಮ್ ಅನ್ನು ಹುಕ್ ಮಾಡಿ ವಿವಿಧ ಐಓಟಿ ಡಿವೈಸ್ ಗಳಿಂದ ಬರುವ ದೊಡ್ಡ ಪ್ರಮಾಣದ ಡೇಟಾ ವನ್ನು ಕ್ಲೌಡ್ ಗೆ ಕಳುಹಿಸಿ ಅಲ್ಲಿ ಆ ಡೇಟಾ ವನ್ನು ಪ್ರೋಸೆಸ್ ಮಾಡಬಹುದು ಐಐಓಟಿ ನಲ್ಲಿ ಬರುವ ಡೇಟಾ ಅನ್ ಸ್ಟ್ರಕ್ಚರ್ಡ್ ಮತ್ತು ಅನ್ ಆರ್ಗನೈಜ್ಡ್ ಆಗಿರುವುದರಿಂದಮತ್ತು ಈ ಡೇಟಾ ಗಳು ವಿವಿಧ ಯಂತ್ರ ಸಂವೇದಕ ಅಕ್ಟುಏಟರ್ ವೈವಿಧ್ಯಮಯ ಯಂತ್ರಗಳಿಂದ ಬರುತ್ತವೆ ಮತ್ತು ಈ ಡೇಟಾ ದ ಗುಣಮಟ್ಟಯು ಸಮಯದೊಂದಿಗೆ ಬದಲಾಗುತ್ತದೆ ಆದ್ದರಿಂದ ಅವುಗಳನ್ನು ರಿಲೇಶನಲ್ ಟೇಬಲ್ ಗಳಲ್ಲಿ ಸಂಗ್ರಹಣೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಕ್ಲೌಡ್ ನ ಅವಶ್ಯಕತೆ ಇದೆ ಕ್ಲೌಡ್ ನ ಅವಶ್ಯಕತೆಗೆ ಇವು ಕೆಲವು ಕಾರಣಗಳಾಗುತ್ತವೆ ಮೊದಲಿಗೆ ಮೂಲತಃ ಹೈ ಕಂಪ್ಯೂಟೇಷನಲ್ ಸ್ಪೀಡ್ ಡೇಟಾ ಮಾನಿಟರಿಂಗ್ ಮತ್ತು ಅನಲಿಟಿಕ್ಸ್ ನಂತರ ಎರಡನೆಯದಾಗಿ ದೊಡ್ಡ ಪ್ರಮಾಣದ ಡೇಟಾ ವನ್ನು ಸಂಗ್ರಹಿಸಲು ಅತ್ಯಂತ ಸರಳ ವಿಧಾನವನ್ನು ಕ್ಲೌಡ್ ಒದಗಿಸುತ್ತದೆ ಮೂರನೆಯದಾಗಿ ಸರ್ವಿಸ್ ಗಳ ಸ್ಕೇಲೆಬಿಲಿಟಿ ಮತ್ತು ಸೆಕ್ಯೂರಿಟಿ ಮೂಲತಃ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಅದರದೇ ಆದ ವಿವಿಧ ಪ್ರೋಸೆಸ್ ಗಳನ್ನು ಹೊಂದಿದೆ ಒಂದುವೇಳೆ ಒಂದು ಸಿಪಿಯು ವಿಫಲವಾದಲ್ಲಿ ಮತ್ತೊಂದು ಸಿಪಿಯು ಸರ್ವಿಸ್ ಅನ್ನು ಕೊಡುತ್ತದೆ ಆದ್ದರಿಂದ ಇದು ಸ್ಕೇಲೆಬಲ್ ರೆಲಿಏಬಲ್ ಮತ್ತು ಸೆಕ್ಯೂರ್ಡ್ ಭದ್ರತೆ ಮತ್ತು ಗೌಪ್ಯತೆಗಳಲ್ಲಿ ತುಂಬಾ ಸಮಸ್ಯೆಗಳಿವೆ ಅವುಗಳನ್ನು ಮುಂದೆ ನೋಡೋಣ ಕ್ಲೌಡ್ ಮೂಲತಃ ಭದ್ರತೆ ಮತ್ತು ಡೇಟಾ ಗೌಪ್ಯತೆಗೆ ಸೂಕ್ತವಾದ ಪ್ಲಾಟ್ಫಾರ್ಮ್ ಅಲ್ಲ ಎಂಬುದು ಕೆಲವು ಜನರ ಅಭಿಪ್ರಾಯ ಏಕೆಂದರೆ ಡೇಟಾ ಎಲ್ಲಿ ಸಂಗ್ರಹಣೆ ಆಗುತ್ತದೆ ಎಲ್ಲಿ ಪ್ರೋಸೆಸ್ ಆಗುತ್ತದೆ ಎಂಬುದರ ಬಗ್ಗೆ ಜನರಿಗೆ ತಿಳಿದಿರುವುದಿಲ್ಲ ಪ್ರಪಂಚದಲ್ಲಿ ಎಲ್ಲಿಯಾದರೂ ಈ ಕೆಲಸಗಳು ನಡೆಯಬಹುದು ಕೆಲವು ಜನರಿಗೆ ಅವರ ಡೇಟಾ ದ ಭದ್ರತೆ ಮತ್ತು ಪ್ರೈವಸಿ ಗೌಪ್ಯತೆ ಬಗ್ಗೆ ತುಂಬಾ ಕಾಳಜಿ ಇರುತ್ತದೆ ಡೇಟಾ ಸಂಗ್ರಹಣೆ ಅಕ್ವಿಸಿಷನ್ ಮತ್ತು ನಿರ್ವಹಣೆ ಮಾಡುವುದಕ್ಕೆ ಕ್ಲೌಡ್ ಒಂದು ವಿಶ್ವಾಸಾರ್ಹ ಸ್ಕೇಲೆಬಲ್ ದಕ್ಷ ಮತ್ತು ಸೆಕ್ಯೂರ್ ಪ್ಲಾಟ್ಫಾರ್ಮ್ ಎಂದು ಬಹಳ ಜನರು ನಂಬಿದ್ದಾರೆ ಈ ವಿಷಯವನ್ನು ಮುಂದುವರಿಸುವುದಕ್ಕಿಂತ ಮುಂಚೆ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಮಾತನಾಡೋಣ ಕ್ಲೌಡ್ ತುಂಬಾ ವಿಷಯಗಳಿಗೆ ಸೂಕ್ತವಾಗಿದೆ ಹೈ ಎಂಡ್ ಕಂಪ್ಯೂಟೇಷನಲ್ ಜಾಬ್ಸ್ ವೈಜ್ಞಾನಿಕ ಉದ್ಯೋಗಗಳು ಮುಂತಾದವುಗಳಲ್ಲಿ ಕ್ಲೌಡ್ ತುಂಬಾ ಸೂಕ್ತವಾಗಿದೆ ಬಿಸಿನೆಸ್ ಆಪರೇಷನ್ ಗಳಲ್ಲಿ ಕ್ಲೌಡ್ ತುಂಬಾ ಸಹಾಯಕಾರಿಯಾಗಿದೆ ಯಾವಾಗ ಯಾವುದಕ್ಕೆ ಏನು ಪರಿಹಾರ ಎಂಬುದನ್ನು ಮೂಲತಃ ಕ್ಲೌಡ್ ಪೂರೈಸುತ್ತದೆ ಮತ್ತು ವಿವಿಧ ಬಗೆಯ ಸ್ಟೋರೇಜ್ ಮತ್ತು ಅದರ ಆಕ್ಸೆಸ್ ಮತ್ತು ಕಂಪ್ಯೂಟೇಷನಲ್ ಪವರ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಗಳ ಆಕ್ಸೆಸ್ ಇವುಗಳಲ್ಲಿ ಸಹಾಯಕಾರಿಯಾಗಿದೆ ಇದು ಕೋಹರೆಂಟ್ ಎಕ್ಸ್ಪ್ಯಾಂಡೇಬಲ್ ಅಂದರೆ ಸ್ಕೇಲೆಬಲ್ ಮತ್ತು ಕೋಆರ್ಡಿನೇಟೆಡ್ ಬಿಸಿನೆಸ್ ಮಾಡೆಲ್ ಮೂಲತಃ ಎಕ್ಸ್ಪ್ಯಾಂಡೇಬಲ್ ಅಂದರೆ ಕೆಲವೊಂದು ಕೆಲಸದ ಭಾಗದಲ್ಲಿ ಒಂದುವೇಳೆ ತುಂಬಾ ಸಂಗ್ರಹಣೆ ಬೇಕಾದಲ್ಲಿ ಅದನ್ನು ಬಹಳ ಸುಲಭವಾಗಿ ವಿಸ್ತರಿಸಬಹುದು ನೀವು ಸುಮ್ಮನೆ ಚಂದಾದಾರರಾಗಿ ನಿಮಗೆ ಏನು ಅವಶ್ಯಕತೆ ಇದೆಯೋ ಅವುಗಳನ್ನು ಆಟೋಮ್ಯಾಟಿಕ್ ಆಗಿ ಆ ಸೇವೆಗಳನ್ನು ಪಡೆಯಬಹುದು ಕ್ಲೌಡ್ ಪ್ಲಾಟ್ಫಾರ್ಮ್ ಗಳು ಈಗಿನ ಮೊಬೈಲ್ ಡಿವೈಸಸ್ ಗಳಿಗೆ ಬೆಂಬಲ ಮಾಡಲಾಗಿ ಇದು ಕ್ಲೌಡ್ ನನ್ನು ತುಂಬಾ ಆಕರ್ಷಕವನ್ನಾಗಿ ಮಾಡಿದೆ ಕ್ಲೌಡ್ ನ ಉಪಯುಕ್ತತೆ ಕ್ಲೌಡ್ ಯಾಕೆ ಇಷ್ಟು ಜನಪ್ರಿಯವಾಗಿದೆ ಕ್ಲೌಡ್ ನ ಅವಶ್ಯಕತೆ ಏನು ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಏನು ಕ್ಲೌಡ್ ಯುಟಿಲಿಟಿ ಸರ್ವಿಸ್ ಅಂದರೆ ಏನು ಈ ವಿಷಯಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಿ ಯುಟಿಲಿಟಿ ಸರ್ವಿಸಸ್ ಗಳಾದ ವಿದ್ಯುತ್ ನೀರು ಎಲ್ಪಿಜಿ ಸಂಪರ್ಕ ಏರ್ ಕಂಡೀಷನರ್ಸ್ ಫ್ಯಾನ್ಸ್ ಮುಂತಾದವುಗಳನ್ನು ತಿಳಿದಿದ್ದೇವೆ ನಮ್ಮಲ್ಲಿ ವಿದ್ಯುತ್ ಸೇವೆ ಇದೆ ಆದರೆ ವಿದ್ಯುತ್ ಹೇಗೆ ಜನರೇಟ್ ಉತ್ಪತ್ತಿ ಆಗುತ್ತದೆ ಎಂಬುದು ನಮಗೆ ತಿಳಿದಿಲ್ಲ ನಾವೇ ವಿದ್ಯುತ್ ಸೇವೆ ಒದಗಿಸುವವರಿಗೆ ಚಂದಾದಾರರಾಗಿ ಅಲ್ಲಿಂದ ವಿದ್ಯುತ್ ಸೇವೆಯನ್ನು ಪಡೆಯುತ್ತಿದ್ದೇವೆ ಸರ್ವಿಸ್ ಪ್ರೊವೈಡರ್ ದೂರದಿಂದಲೇ ಸಂಪರ್ಕವನ್ನು ನಮ್ಮ ಮನೆ ಅಥವಾ ಕಚೇರಿಗೆ ಕೊಟ್ಟು ವಿದ್ಯುತ್ ಅನ್ನು ಕಳುಹಿಸಿ ನಮಗೆ ವಿದ್ಯುತ್ ಅನ್ನು ಉಪಯೋಗಿಸಲು ಸಹಕರಿಸುತ್ತವೆ ಆದ್ದರಿಂದ ನಾವು ಎಷ್ಟು ಬೇಕಾದರೂ ಬಲ್ಬ್ ಗಳನ್ನು ಹತ್ತಿಸಬಹುದು ಎಷ್ಟು ಬೇಕಾದರೂ ಏರ್ ಕಂಡೀಷನರ್ಸ್ ಗಳನ್ನು ಬಳಸಬಹುದು ವಿದ್ಯುತ್ ಯಾವಾಗ ಕಡಿಮೆಯಾಗುತ್ತದೆ ಎಂದು ನಾವು ತಲೆಯನ್ನು ಕೆಡಿಸಿಕೊಳ್ಳುವುದಿಲ್ಲ ನಮಗೆ ಅವಶ್ಯಕತೆ ಇದ್ದಲ್ಲಿ ವಿದ್ಯುತ್ ಅನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಿಕೊಳ್ಳುತ್ತೇವೆ ನಾವು ಬಳಸಿದ ವಿದ್ಯುತ್ ಪ್ರಮಾಣಕ್ಕೆ ತಕ್ಕಂತೆ ಬಿಲ್ ತಯಾರಿ ಆಗುತ್ತದೆ ಅದನ್ನು ಪಾವತಿಸಲಾಗುತ್ತದೆ ಈ ವಿದ್ಯುತ್ ನ ಬಳಕೆಯಂತೆ ನೀರಿನ ಸೌಲಭ್ಯವೂ ಸಹ ಆದ್ದರಿಂದ ನೀರು ವಿದ್ಯುತ್ ಇನ್ನೂ ಮುಂತಾದ ಸೇವೆಗಳಿಗೆ ಹಣವನ್ನು ಪಾವತಿಸಿ ಸೇವೆಯನ್ನು ಪಡೆಯುತ್ತೇವೆ ಏಕೆಂದರೆ ಅಲ್ಲಿ ಮೀಟರ್ ಗಳಿರುತ್ತವೆ ನಾವು ಬಳಸಿರುವ ಸೇವೆಗಳಿಗೆ ಮೀಟರ್ ನನ್ನು ಬಳಸಿಕೊಂಡು ಬಿಲ್ ಅನ್ನು ತಯಾರಿಸಲಾಗುತ್ತದೆ ಅದೇ ಪರಿಕಲ್ಪನೆಯನ್ನು ಕ್ಲೌಡ್ ನಲ್ಲಿಯೂ ಸಹ ಬಳಸಲಾಗಿದೆ ಇಲ್ಲಿ ಜನರು ಚಂದಾದಾರರಾಗಿ ಸೇವೆಯನ್ನು ಪಡೆಯಬಹುದು ಎಷ್ಟು ವಿದ್ಯುತ್ ಅನ್ನು ಬಳಸಿಕೊಂಡಿದ್ದೇವೋ ಅದಕ್ಕೆ ತಕ್ಕಂತೆ ಬಿಲ್ ಪಡೆಯುತ್ತೇವೆ ಅದೇ ಪರಿಕಲ್ಪನೆಯನ್ನು ನಾವು ಯಾಕೆ ಕಂಪ್ಯೂಟಿಂಗ್ ನಲ್ಲಿ ಅಳವಡಿಸಿಕೊಳ್ಳಬಾರದು ದೊಡ್ಡ ಪ್ರಮಾಣದ ವಿವಿಧ ಕಂಪ್ಯೂಟೇಷನಲ್ ಅವಶ್ಯಕತೆಗಳು ಇದ್ದಲ್ಲಿ ನಾವು ವಿವಿಧ ಉಪಕರಣಗಳನ್ನು ಖರೀದಿಸಿ ಅವುಗಳನ್ನು ಸ್ಥಾಪಿಸಿ ಈ ಉಪಕರಣಗಳನ್ನು ಬಳಸಬಹುದು ಮೊದಲನೆಯದಾಗಿ ಬಿಸಿನೆಸ್ ರಿಕ್ವರ್ಮೆಂಟ್ಸ್ ನಲ್ಲಿ ವಿಳಂಬವಾದರೆ ಬಿಸಿನೆಸ್ ಪ್ರೋಸೆಸ್ ಕೂಡ ವಿಳಂಬವಾಗುತ್ತದೆ ಎರಡನೆಯದಾಗಿ ಕಂಪ್ಯೂಟಿಂಗ್ ಮೂಲಸೌಕರ್ಯಕ್ಕಾಗಿ ಹೆಚ್ಚಿನ ಮುಂಗಡ ಹೂಡಿಕೆಯನ್ನು ಹಾಕಬೇಕು ಮೂರನೆಯದಾಗಿ ಹೆಚ್ಚಿನ ಅವಶ್ಯಕತೆಗಳನ್ನು ಪೂರೈಸಲು ಮತ್ತು ವಿಸ್ತರಿಸಲು ಸಾಧ್ಯವಿಲ್ಲ ಆದ್ದರಿಂದ ಕಂಪ್ಯೂಟಿಂಗ್ ಸರ್ವಿಸ್ ಪ್ರೊವೈಡರ್ ಅಂದರೆ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಬಗ್ಗೆ ನಾವು ಆಲೋಚಿಸುತ್ತಿದ್ದೇವೆ ಆದ್ದರಿಂದ ಈ ಕಂಪ್ಯೂಟಿಂಗ್ ಸರ್ವಿಸ್ ಪ್ರೊವೈಡರ್ ಈ ಎಲ್ಲ ರಿಸೋರ್ಸಸ್ ಗಳನ್ನು ಆನ್ಲೈನ್ ಸಬ್ ಸ್ಕ್ರಿಪ್ಷನ್ ಮೂಲಕ ಒದಗಿಸುತ್ತದೆ ಆನ್ಲೈನ್ ಮುಖಾಂತರ ನೀವು ವಿವಿಧ ಪೋರ್ಟಲ್ ಗಳಿಂದ ಲಾಗಿನ್ ಆಗಿ ನಿರ್ಧಿಷ್ಟ ಅವಶ್ಯಕತೆಗಳಿಗನುಗುಣವಾಗಿ ಕ್ಲೌಡ್ ಕಂಪ್ಯೂಟಿಂಗ್ ನನ್ನು ಬಳಸಿ ಬಹಳ ಕಂಪ್ಯೂಟೇಷನಲ್ ರಿಸೋರ್ಸ್ಗಳನ್ನು ಉಪಯೋಗಿಸಿಕೊಳ್ಳಬಹುದು ಇದು ಒಂದು ಎಲಾಸ್ಟಿಕ್ ಮಾಡೆಲ್ ಇಲ್ಲಿ ನಿಮ್ಮ ಅವಶ್ಯಕತೆಗಳಿಗೆ ಅನುಸಾರವಾಗಿ ರಿಸೋರ್ಸ್ ಗಳನ್ನು ವಿಸ್ತರಿಸಬಹುದು ಅಥವಾ ಇಳಿಸಬಹುದು ಕಂಪ್ಯೂಟೇಷನಲ್ ರಿಸೋರ್ಸ್ ಗಳ ಬಳಕೆಗೆ ತಕ್ಕಂತೆ ನೀವು ಹಣವನ್ನು ಪಾವತಿ ಮಾಡಬಹುದು ಇದುವೇ ಕ್ಲೌಡ್ ಕಂಪ್ಯೂಟಿಂಗ್ ನ ಉಪಯೋಗಗಳನ್ನು ಪಡೆದುಕೊಳ್ಳುವ ಪರಿ ಕ್ಲೌಡ್ ಕಂಪ್ಯೂಟಿಂಗ್ ನಲ್ಲಿ ಮೂರು ತರಹದ ಮಾಡೆಲ್ ಗಳಿವೆ ಮನೆಗಳಿಗಾಗಲಿ ಆಸ್ಪತ್ರೆಗಳಿಗಾಗಲಿ ಫ್ಯಾಕ್ಟರಿಗಳಿಗಾಗಲಿ ವಿವಿಧ ರೀತಿಯ ಕಂಪ್ಯೂಟೇಷನಲ್ ರಿಸೋರ್ಸ್ ಗಳು ಕ್ಲೌಡ್ ನಲ್ಲಿ ದೊರೆಯುತ್ತವೆ ನೀವು ಕಂಪ್ಯೂಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆದ ಸಿಪಿಯು ಸ್ಟೋರೇಜ್ ನೆಟ್ವರ್ಕ್ ಮುಂತಾದವುಗಳನ್ನು ಹೊಂದಿರಬೇಕು ಇನ್ಫ್ರಾಸ್ಟ್ರಕ್ಚರ್ ಕಂಪ್ಯೂಟಿಂಗ್ ರಿಸೋರ್ಸ್ ನಲ್ಲಿ ಪ್ಲಾಟ್ಫಾರ್ಮ್ ರಿಸೋರ್ಸ್ ಗಳಾದ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಮಿಡ್ಲ್ ವೇರ್ ಸರ್ವಿಸಸ್ ಡೇಟಾಬೇಸ್ ಇತ್ಯಾದಿಗಳು ಇರುತ್ತವೆ ಮತ್ತೊಂದು ರಿಸೋರ್ಸ್ ಅಂದರೆ ಅಪ್ಲಿಕೇಶನ್ ರಿಸೋರ್ಸ್ ಅಥವಾ ಸಾಫ್ಟ್ವೇರ್ ಇಲ್ಲಿ ನಾವು ವಿವಿಧ ಸಾಫ್ಟ್ವೇರ್ ಗಳಾದ ಮಾನಿಟರಿಂಗ್ ಡಿಸಿಷನ್ ಮೇಕಿಂಗ್ ಅನಲಿಟಿಕ್ಸ್ ಪ್ರೆಡಿಕ್ಷನ್ಸ್ ಮುಂತಾದವುಗಳ ಬಗ್ಗೆ ಮಾತನಾಡುತ್ತೇವೆ ನಾವು ಹಣವನ್ನು ಪಾವತಿಸಿ ಈ ಎಲ್ಲಾ ಕಂಪ್ಯೂಟೇಷನಲ್ ರಿಸೋರ್ಸ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಗಳನ್ನು ಬಳಸಬಹುದು ನಾವು ಈಗ ವಿವಿಧ ಬಗೆಯ ಕ್ಲೌಡ್ ಮೋಡೆಲ್ಸ್ ಮತ್ತು ಸರ್ವಿಸಸ್ ಬಗ್ಗೆ ಮಾತನಾಡೋಣ ಮೊದಲಿಗೆ ಮೂರು ಮೂಲಭೂತ ಸೇವೆಗಳಿದ್ದವು ಮೊದಲನೆಯದು ಸಾಸ್ ಸಾಫ್ಟ್ವೇರ್ ಯಾಸ್ ಎ ಸರ್ವಿಸ್ ಎರಡನೆಯದು ಪಾಸ್ ಪ್ಲಾಟ್ಫಾರ್ಮ್ ಯಾಸ್ ಎ ಸರ್ವಿಸ್ ಮತ್ತು ಮೂರನೆಯದು ಇಯಾಸ್ ಇನ್ಫ್ರಾಸ್ಟ್ರಕ್ಚರ್ ಯಾಸ್ ಎ ಸರ್ವಿಸ್ ಇಂಡಸ್ಟ್ರಿ ಯ ಕ್ಲೈಂಟ್ ಗಳ ಅವಶ್ಯಕತೆಗಳಿಗೆ ಅನುಗುಣವಾಗಿ ವೆಬ್ ಅಥವಾ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಜೊತೆಗೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಬಗ್ಗೆ ಸಾಫ್ಟ್ವೇರ್ ಯಾಸ್ ಎ ಸರ್ವಿಸ್ ನಲ್ಲಿ ತಿಳಿದುಕೊಳ್ಳುತ್ತೇವೆ ಅಲ್ಲಿ ವಿವಿಧ ಸಾಫ್ಟ್ವೇರ್ ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಾಡಕ್ಟ್ ತಯಾರಿಸಲು ಉಪಯೋಗಿಸಬಹುದು ಈ ಸಾಫ್ಟ್ವೇರ್ ಗಳು ವಿವಿಧ ಡೆವಲಪ್ಮೆಂಟ್ ಅಥವಾ ಬಳಕೆಗಾಗಿ ಕ್ಲೌಡ್ ನಲ್ಲಿ ಲಭ್ಯವಿವೆ ಸಾಫ್ಟ್ವೇರ್ ಯಾಸ್ ಎ ಸರ್ವಿಸ್ ನಲ್ಲಿ ಎಲ್ಲವನ್ನೂ ಸಾಫ್ಟ್ವೇರ್ ಸರ್ವಿಸ್ ಪ್ರೊವೈಡರ್ ನಿರ್ವಹಿಸುತ್ತದೆ ಆದ್ದರಿಂದ ಕ್ಲೌಡ್ ನಲ್ಲಿ ಈ ಸರ್ವಿಸ್ ಗಳನ್ನು ಒದಗಿಸಲು ಮತ್ತು ನಾವು ಬಳಸಿರುವ ಸರ್ವಿಸ್ ಗಳಿಗೆ ಬಿಲ್ ಮಾಡಲು ಸರ್ವಿಸ್ ಪ್ರೊವೈಡರ್ ಇರಬೇಕು ಉದಾಹರಣೆಗೆ ಇಂಡಸ್ಟ್ರಿಯಲ್ ಡೊಮೇನ್ ನಲ್ಲಿ ಇಂಡಸ್ಟ್ರಿಯಲ್ ಮಷಿನರಿ ಸೀಮನ್ಶ್ ನಿಂದ ಕ್ಯಾಟಲಿಸ್ಟ್ ಅಂದರೆ ಸಾಸ್ ಇಂಡಸ್ಟ್ರಿ ಯ ಬಳಕೆಗೆ ಕ್ಲೌಡ್ ಮತ್ತು ಇಂಡಸ್ಟ್ರಿಯಲ್ ಮಷಿನರಿ ಕ್ಯಾಟಲಿಸ್ಟ್ ಪ್ಲಾಟ್ಫಾರ್ಮ್ ಯಾಸ್ ಎ ಸರ್ವಿಸ್ ಇದು ಇಂಡಸ್ಟ್ರಿ ಗಳಿಗೆ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನು ಒದಗಿಸುತ್ತದೆ ಇಲ್ಲಿ ಕ್ಲೈಂಟ್ ಗಳಿಗೆ ಅಪ್ಲಿಕೇಶನ್ಸ್ ಮತ್ತು ಕಾಂಫಿಗರೇಷನ್ ಎನ್ವಿರಾನ್ಮೆಂಟ್ ಮೇಲೆ ಹಿಡಿತವಿರುತ್ತದೆ ಡೆವೆಲಪರ್ ಗಳಿಗೆ ಎಲ್ಲ ತರಹದ ಪ್ಲಾಟ್ಫಾರ್ಮ್ ಗಳು ಇಲ್ಲಿ ದೊರೆಯುತ್ತವೆ ಅವರು ಯಾವ ಪ್ಲಾಟ್ಫಾರ್ಮ್ ಗಳನ್ನು ಡಿಪ್ಲೋಯ್ ಮಾಡುವ ಅವಶ್ಯಕತೆಗಳಿರುವುದಿಲ್ಲ ಎಲ್ಲವನ್ನೂ ಆನ್ಲೈನ್ ಮುಖಾಂತರ ಆಕ್ಸೆಸ್ ಮಾಡಬಹುದು ಜಿಇ ಯಿಂದ ಪ್ರೆಡಿಕ್ಸ್ ಹನಿವೆಲ್ ನಿಂದ ಸೆಂಟಿಎನ್ಸ್ ಸೀಮನ್ಸ್ ನಿಂದ ಮೈಂಡ್ ಸ್ಪಿಯರ್ ಕ್ಲೌಡ್ ಪ್ರೊವೈಡರ್ಸ್ ಗೆ ಕೆಲವು ಉದಾಹರಣೆಗಳು ಕೆಲವು ಕಂಪನಿಗಳಾದ ಕ್ಯುಮುಲೋಸಿಟಿ ಬಾಷ್ ಐಓಟಿ ಚಾರ್ರಿಯಟ್ಸ್ ಮುಂತವಾದವುಗಳು ವಿವಿಧ ಐಓಟಿ ಇಂಡಸ್ಟ್ರಿ ಗಳಿಗೆ ಪ್ಲಾಟ್ಫಾರ್ಮ್ ಯಾಸ್ ಎ ಸರ್ವಿಸ್ ಅನ್ನು ಒದಗಿಸಿವೆ ಇಲ್ಲಿ ನಾವು ಕಂಪ್ಯೂಟೇಷನಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಗಳ ಬಗ್ಗೆ ಮಾತನಾಡುತ್ತೇವೆ ಸ್ಟೋರೇಜ್ ಕಂಪ್ಯೂಟರ್ಸ್ ನೆಟ್ವರ್ಕ್ಸ್ ಇತ್ಯಾದಿಗಳು ಕಂಪ್ಯೂಟೇಷನಲ್ ಇನ್ಫ್ರಾಸ್ಟ್ರಕ್ಚರ್ ಕ್ಲೈಂಟ್ ಗಳ ಅವಶ್ಯಕತೆಗೆ ತಕ್ಕಂತೆ ಈ ಸರ್ವಿಸ್ ಗಳನ್ನು ನೀಡಲಾಗುವುದು ಮೈಕ್ರೋಸಾಫ್ಟ್ ಅಝುರ್ ಗೂಗಲ್ ಕಂಪ್ಯೂಟ್ ಎಂಜಿನ್ ಐಬಿಎಮ್ ಸ್ಮಾರ್ಟ್ ಕ್ಲೌಡ್ ರಾಕ್ ಸ್ಪೇಸ್ ಓಪನ್ ಕ್ಲೌಡ್ ಅಮೆಜಾನ್ ವೆಬ್ ಇವುಗಳು ಇನ್ಫ್ರಾಸ್ಟ್ರಕ್ಚರ್ ಯಾಸ್ ಎ ಸರ್ವಿಸ್ ಗೆ ಕೆಲವು ಉದಾಹರಣೆಗಳು ಈಗ ನಾನು ನಿಮಗೆ ಆಸಕ್ತಿ ಇರುವಂತಹ ಅಮೆಜಾನ್ ಕ್ಲೌಡ್ ಅನ್ನು ತೋರಿಸುತ್ತೇನೆ ನಾವು ಚಂದಾದಾರರಾಗಿರುವ ಅಮೆಜಾನ್ ಕ್ಲೌಡ್ ಅನ್ನು ಇಲ್ಲಿ ಕಾಣಬಹುದು ಸಿಪಿಯು ಮೆಮೋರಿ ಎತರ್ನೆಟ್ ಮುಂತಂದುವುಗಳನ್ನು ಸಬ್ಸ್ಕ್ರೈಬ್ ಮಾಡಿರುವುದನ್ನು ಕಾಣಬಹುದು ಮತ್ತು ಹಾರ್ಡ್ ಡಿಸ್ಕ್ ಸ್ಟೋರೇಜ್ ಸ್ಪೇಸ್ ಅನ್ನು ಸಹ ಕಾಣಬಹುದು ಇದು ನಮ್ಮ ಪರ್ಸರ್ನಲ್ ಕಂಪ್ಯೂಟರ್ ತರಹವೇ ಕಾಣುತ್ತದೆ ಆದರೆ ಇದು ನಮ್ಮದಲ್ಲ ಇದು ರಿಮೋಟ್ ನಲ್ಲಿ ನಾವು ಆಕ್ಸೆಸ್ ಮಾಡುವ ಕಂಪ್ಯೂಟೇಷನಲ್ ಇನ್ಫ್ರಾಸ್ಟ್ರಕ್ಚರ್ ಇದು ಇನ್ಫ್ರಾಸ್ಟ್ರಕ್ಚರ್ ಯಾಸ್ ಎ ಸರ್ವಿಸ್ ಇದು ಮೂಲತಃ ಪ್ಲಾಟ್ಫಾರ್ಮ್ ಯಾಸ್ ಎ ಸರ್ವಿಸ್ ಇಲ್ಲಿ ವಿಂಡೋಸ್ ಪ್ಲಾಟ್ಫಾರ್ಮ್ ಅನ್ನು ನಾವು ಕಾಣುತ್ತೇವೆ ಇವೆಲ್ಲವನ್ನೂ ನಾವು ಚಂದಾದಾರರಾಗಿದ್ದೇವೆ ಈಗ ನಾನು ಸಾಫ್ಟ್ವೇರ್ ಕ್ಲೌಡ್ ಅನ್ನು ತೋರಿಸುತ್ತೇನೆ ಆಫೀಸ್ ೩೬೫ ಒಂದು ಸಾಫ್ಟ್ವೇರ್ ಕ್ಲೌಡ್ ಗೆ ಉದಾಹರಣೆ ಇದು ಆನ್ಲೈನ್ ಆಫೀಸ್ ೩೬೫ ಇದು ಸಾಫ್ಟ್ವೇರ್ ಯಾಸ್ ಎ ಸರ್ವಿಸ್ ಗೆ ಉದಾಹರಣೆ ಇದೇ ತರಹ ವಿವಿಧವಾದ ಸಾಫ್ಟ್ವೇರ್ ಸರ್ವಿಸ್ ಮಾಡೆಲ್ ಗಳು ವಿವಿಧ ಯೂಸೆರ್ ಗಳಿಗೆ ಇಲ್ಲಿ ಲಭ್ಯವಿದೆ ಈಗ ನಾವು ಇದುವರೆಗೂ ಅಮೆಜಾನ್ ಕ್ಲೌಡ್ ಮತ್ತು ಮೈಕ್ರೋಸಾಫ್ಟ್ ಕ್ಲೌಡ್ ಗಳನ್ನು ಉದಾಹರಣೆಯಾಗಿ ನೋಡಿದೆವು ಹಾಗೆಯೆ ಸಾಫ್ಟ್ವೇರ್ ಕ್ಲೌಡ್ ಆದ ಆಫೀಸ್ ೩೬೫ ಅನ್ನೂ ಸಹ ನೋಡಿದೆವು ಇಲ್ಲಿ ಇನ್ನೊಂದು ಮಾಡೆಲ್ ಅನ್ನು ನೋಡುತ್ತಿದ್ದೇವೆ ಅದು ಸಾಫ್ಟ್ವೇರ್ ಯಾಸ್ ಎ ಸರ್ವಿಸ್ ಪ್ಲಾಟ್ಫಾರ್ಮ್ ಯಾಸ್ ಎ ಸರ್ವಿಸ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಯಾಸ್ ಎ ಸರ್ವಿಸ್ ಈ ಮೂರು ರೀತಿಯ ಸರ್ವಿಸ್ ಗಳಲ್ಲಿ ಯಾವ ಸರ್ವಿಸ್ ಗೆ ಇದು ಸೇರುತ್ತದೆ ಡಿಪ್ಲೋಯ್ಮೆಂಟ್ ಮಾಡೆಲ್ ಗೆ ಸಂಬಂಧಿಸಿದಂತೆ ಕ್ಲೌಡ್ ನನ್ನು ಮೂರು ವಿಧವಾಗಿ ವಿಂಗಡಿಸಬಹುದು ಅವುಗಳು ಯಾವುವೆಂದರೆ ಪಬ್ಲಿಕ್ ಕ್ಲೌಡ್ ಪ್ರೈವೇಟ್ ಕ್ಲೌಡ್ ಮತ್ತು ಹೈಬ್ರಿಡ್ ಕ್ಲೌಡ್ ಪಬ್ಲಿಕ್ ಕ್ಲೌಡ್ ನನ್ನು ಜನರು ಮತ್ತು ಇಂಡಸ್ಟ್ರಿ ಗಳು ಉಪಯೋಗಿಸಬಹುದು ಆದರೆ ಪ್ರೈವೇಟ್ ಕ್ಲೌಡ್ ಅನ್ನು ಕೇವಲ ಒಂದು ಆರ್ಗನೈಝೇಷನ್ ಗೆ ಬಳಸಲು ಸೆಟ್ ಮಾಡಲಾಗಿದೆ ಐಐಟಿ ಖರಗ್ಪುರ್ ಅದರದೇ ಆದ ಪ್ರೈವೇಟ್ ಕ್ಲೌಡ್ ನನ್ನು ಒಳಗೊಂಡಿದೆ ಮೂಲತಃ ಹೈಬ್ರಿಡ್ ಕ್ಲೌಡ್ ಪಬ್ಲಿಕ್ ಮತ್ತು ಪ್ರೈವೇಟ್ ಎರಡನ್ನು ಒಳಗೊಂಡಿದೆ ಆದ್ದರಿಂದ ಹೈಬ್ರಿಡ್ ಕ್ಲೌಡ್ ನಲ್ಲಿ ಎರಡು ಅಥವಾ ಅದ್ಕಕಿಂತ ಹೆಚ್ಚ್ಚು ಕ್ಲೌಡ್ ಸೆಟಪ್ ಪ್ರೊವೈಡರ್ ಗಳಿರುತ್ತವೆ ಆದ್ದರಿಂದ ಪಬ್ಲಿಕ್ ಮತ್ತು ಪ್ರೈವೇಟ್ ಕ್ಲೌಡ್ ಗಳು ತಮ್ಮದೇ ಆದ ಅನುಕೂಲಗಳನ್ನು ಹೊಂದಿವೆ ಹೈಬ್ರಿಡ್ ಕ್ಲೌಡ್ ಪಬ್ಲಿಕ್ ಮತ್ತು ಪ್ರೈವೇಟ್ ಕ್ಲೌಡ್ ಗಳ ಅನುಕೂಲಗಳನ್ನು ಹೊಂದಿದೆ ಐಐಓಟಿ ಯ ಕ್ಲೌಡ್ ಕಂಪ್ಯೂಟಿಂಗ್ ನಲ್ಲಿ ಎಂಡ್ ಯೂಸರ್ ಗಳು ತುಂಬ ಪ್ರಮುಖರಾದವರು ಇಂಡಸ್ಟ್ರಿ ಗಳಲ್ಲಿ ಎಂಡ್ ಯೂಸರ್ ಗಳು ಕ್ಲೌಡ್ ಸರ್ವಿಸ್ ಗಳಾದ ಸಾಫ್ಟ್ವೇರ್ ಯಾಸ್ ಎ ಸರ್ವಿಸ್ ಪ್ಲಾಟ್ಫಾರ್ಮ್ ಯಾಸ್ ಎ ಸರ್ವಿಸ್ ಇನ್ಫ್ರಾಸ್ಟ್ರಕ್ಚರ್ ಯಾಸ್ ಎ ಸರ್ವಿಸ್ ಗಳಲ್ಲಿ ಯಾವುದರನ್ನು ಆಕ್ಸೆಸ್ ಮಾಡಬಹುದು ಈ ಸರ್ವಿಸ್ ಗಳು ಪ್ರಾಡಕ್ಟ್ ಮತ್ತು ಸರ್ವಿಸ್ ಆಧಾರಿತವಾಗಿ ಸಂಸ್ಥೆಯಿಂದ ಸಂಸ್ಥೆಗೆ ಭಿನ್ನವಾಗಿರುತ್ತವೆ ವಿವಿಧ ಕ್ಷೇತ್ರಗಳಾದ ಹೆಲ್ತ್ ಕೇರ್ ಟ್ರಾನ್ಸ್ಪೋರ್ಟಷನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ರಿಫೈನರೀಸ್ ಮೈನಿಂಗ್ ಮರೀನ್ ಮುಂತಾದವುಗಳಲ್ಲಿ ಐಐಓಟಿ ಯನ್ನು ಬಳಸಲಾಗಿದೆ ಇಲ್ಲಿ ಒಂದು ಕ್ಲೌಡ್ ಬೇಸ್ಡ್ ಐಐಓಟಿ ಯ ಆರ್ಕಿಟೆಕ್ಚರ್ ಅನ್ನು ನೀವು ನೋಡುತ್ತಿದ್ದೀರಿ ಇಲ್ಲಿ ಕೆಳಭಾಗದಲ್ಲಿ ವಿವಿಧ ಸೆನ್ಸರ್ ಗಳು ಮತ್ತು ಡಿವೈಸ್ ಗಳನ್ನು ಕಾಣುತ್ತೇವೆ ನಂತರ ಗೇಟ್ ವೇ ಲೇಯರ್ ಇದೆ ಇಲ್ಲಿ ವಿವಿಧ ಎಡ್ಜ್ ಡಿವೈಸ್ ಗಳಿವೆ ನಂತರ ಡೇಟಾ ಅಕ್ವಿಸಿಷನ್ ಲೇಯರ್ ಬರುತ್ತದೆ ಇದು ಕ್ಲೌಡ್ ನಲ್ಲಿದೆ ಮತ್ತು ವಿವಿಧ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಗಳು ಇಲ್ಲಿ ರನ್ ಆಗುತ್ತಿರುತ್ತವೆ ಇದು ಐಐಓಟಿ ಮತ್ತು ಕ್ಲೌಡ್ ಆದ್ದರಿಂದ ಇಲ್ಲಿ ನಾವು ಕ್ಲೌಡ್ ಐಐಓಟಿ ಯ ಆರ್ಕಿಟೆಕ್ಚರ್ ಅನ್ನು ಕಾಣುತ್ತೇವೆ ಮೂಲತಃ ಕ್ಲೌಡ್ ಇಂಡಸ್ಟ್ರಿಯಲ್ ಸೆಟ್ಟಿಂಗ್ ನಲ್ಲಿ ಹೀಗೆ ಬಳಸುವ ರೀತಿ ಐಐಓಟಿ ನಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ದೊಡ್ಡ ಪ್ರಮಾಣದ ಡೇಟಾ ವನ್ನು ಅನಲೈಜ್ ಮಾಡಲು ಹೆವಿ ವೆಯಿಟ್ ಅಲ್ಗೊರಿದಮ್ ಗಳನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ ಕ್ಲೌಡ್ ನ ಉಪಯೋಗದಿಂದ ವೈಫಲ್ಯತೆಗಳ ಬಗ್ಗೆ ಮುನ್ಸೂಚನೆಯನ್ನು ಅವುಗಳು ಆಗುವುದರೊಳಗೆ ಎಫಿಷಿಯೆಂಟ್ ಆಗಿ ಪ್ರೆಡಿಕ್ಟ್ ಮಾಡಬಹುದು ಮತ್ತು ದೂರದಿಂದಲೇ ಡಿವೈಸ್ ಪ್ರಾವಿಷನಿಂಗ್ ಮತ್ತು ಕಾಂಫಿಗರೇಷನ್ ಅನ್ನು ಸಹ ಮಾಡಬಹುದು ರಿಯಲ್ ಟೈಮ್ ಡಿವೈಸ್ ಮಾನಿಟರಿಂಗ್ ಮತ್ತು ಡೇಟಾ ಪ್ರೈವಸಿ ಮತ್ತು ಸೆಕ್ಯೂರಿಟಿ ಯನ್ನು ಕ್ಲೌಡ್ ನ ಸಹಾಯದಿಂದ ಆಕ್ಸೆಸ್ ಮಾಡಬಹುದು ಕನ್ಸೂಮರ್ ವರ್ಸೆಸ್ ಇಂಡಸ್ಟ್ರಿಯಲ್ ಐಓಟಿ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಕನ್ಸೂಮರ್ ಐಓಟಿ ಕ್ಲೌಡ್ ಪ್ಲಾಟ್ಫಾರ್ಮ್ ನಲ್ಲಿ ಎಂಡ್ ಯೂಸರ್ ಗೆ ನಿರ್ಧಿಷ್ಟ ಅಪ್ಲಿಕೇಶನ್ ಮೊಡೆಸ್ಟ್ ಲೆವೆಲ್ ನಲ್ಲಿ ಸೆಕ್ಯೂರಿಟಿ ಗಳಿವೆ ಇವು ತುಂಬಾ ದುಬಾರಿಯಾದವುಗಳು ಇಂಡಸ್ಟ್ರಿಯಲ್ ಐಓಟಿ ಕ್ಲೌಡ್ ಪ್ಲಾಟ್ಫಾರ್ಮ್ ನಲ್ಲಿ ತುಂಬಾ ಡೇಟಾ ಪಾಯಿಂಟ್ಸ್ ಗಳಿವೆ ಇದು ಇಂಡಸ್ಟ್ರಿ ಯಲ್ಲಿ ಬಹುಮುಖ್ಯವಾದ ಸರ್ವಿಸ್ ನ ಕ್ವಾಲಿಟಿ ಗೆ ಹೆಚ್ಚು ಸಪೋರ್ಟ್ ಕೊಡುತ್ತದೆ ಹಾಗೂ ತುಂಬಾ ಸೆಕ್ಯೂರಿಟಿ ಯನ್ನು ಕೊಡುತ್ತದೆ ಇಂಡಸ್ಟ್ರಿಯಲ್ ಐಓಟಿ ಕ್ಲೌಡ್ ಆರ್ ಓಐ ತುಂಬಾ ಪ್ರಮುಖವಾದದ್ದು ಇವುಗಳು ವಿವಿಧ ಬಗೆಯ ಕ್ಲೌಡ್ ಪ್ಲಾಟ್ಫಾರ್ಮ್ ಪ್ರೊವೈಡರ್ಸ್ ತಿನ್ಗ್ ವರ್ಕ್ಸ್ ಕ್ಯುಮುಲೋಸಿಟಿ ಅಪ್ ಟೇಕ್ ಸಿ೩ ಐಓಟಿ ಮೆಶಿಫಿ ಮುಂತಾದವುಗಳು ಇಂಡಸ್ಟ್ರಿಯಲ್ ಲೆವೆಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ಪ್ರೊವಿಡೆರ್ಸ್ ಗೆ ಉದಾಹರಣೆಗಳು ಇವುಗಳಲ್ಲಿ ಕೆಲವುಗಳು ಐಓಟಿ ಕ್ಲೌಡ್ ಪ್ರೊವಿಡೆರ್ಸ್ ಜಿ ಇ ಯಿಂದ ಪ್ರೆಡಿಕ್ಸ್ ಸೀಮನ್ಸ್ ನಿಂದ ಮೈಂಡ್ ಸ್ಪಿಯರ್ ಹನಿವೆಲ್ ಕ್ಲೌಡ್ ಇವೆಲ್ಲವೂ ಇಂಡಸ್ಟ್ರಿಯಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ಪ್ರೊವೈಡರ್ ಗಳು ಸಿ೩ ಐಓಟಿ ಅಪ್ ಟೇಕ್ ಮೆಶಿಫಿ ಗಳು ವಿವಿಧ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಫರ್ಮ್ ಗಳು ಪ್ರೆಡಿಕ್ಸ್ ಒಂದು ಪ್ಲಾಟ್ಫಾರ್ಮ್ ಯಾಸ್ ಎ ಸರ್ವಿಸ್ ಪಾಸ್ ಕ್ಲೌಡ್ Platform as a Service cloud ಇದನ್ನು ಟ್ರಾಕಿಂಗ್ ಮ್ಯಾನೇಜ್ಮೆಂಟ್ ಮತ್ತು ಕ್ಯಾಪಿಟಲ್ ಎನ್ಹಾನ್ಸ್ ಮೆಂಟ್ ಗಾಗಿ ಬಳಸುತ್ತಾರೆ ಇದು ಸಿಸ್ಟಮ್ ಸಬ್ ಅಸ್ಸೆಂಬ್ಲೀಸ್ ಮತ್ತು ಅವುಗಳ ಕಂಪೋನೆಂಟ್ ಗಳನ್ನು ಆರ್ಗನೈಜ್ ಮಾಡುತ್ತದೆ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಟ್ಟಿಂಗ್ ನಲ್ಲಿ ಬಳಸುವ ಡಿಜಿಟಲ್ ಟ್ವಿನ್ ಗೆ ಸಪೋರ್ಟ್ ಮಾಡಲು ಪ್ರೆಡಿಕ್ಸ್ ಉಪಯೋಗಿಸುತ್ತಾರೆ ಲರ್ನಿಂಗ್ ಎಸ್ಟಿಮೇಶನ್ ಆಪ್ಟಿಮೈಝೇಷನ್ ಮತ್ತು ವಿವಿಧ ಅಸೆಟ್ ಗಳನ್ನು ರೆಪ್ರೆಸೆಂಟ್ ಮಾಡಲು ಡಿಜಿಟಲ್ ಟ್ವಿನ್ ಟೆಕ್ನಾಲಜಿ ಯನ್ನು ಬಳಸುತ್ತಾರೆ ಆದ್ದರಿಂದ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಬಹಳ ಅವಶ್ಯಕತೆಗಳಿಗೆ ಸಪೋರ್ಟ್ ಗಳನ್ನು ಪ್ರೆಡಿಕ್ಸ್ ಮಾಡುತ್ತದೆ ಪ್ರೆಡಿಕ್ಸ್ ಪ್ಲಾಟ್ಫಾರ್ಮ್ ನ ಕೆಳಭಾಗದಲ್ಲಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಗಳಿವೆ ಮಧ್ಯದ ಭಾಗದಲ್ಲಿ ಐಐಓಟಿ ಪ್ಲಾಟ್ಫಾರ್ಮ್ ಇದೆ ಇಲ್ಲಿ ವಿವಿಧ ಕಂಪೋನೆಂಟ್ ಗಳಾದ ಅನಲಿಟಿಕ್ಸ್ ಮತ್ತು ಮಷೀನ್ ಲರ್ನಿಂಗ್ ಇಂಡಸ್ಟ್ರಿಯಲ್ ಡೇಟಾ ಫ್ಯಾಬ್ರಿಕ್ ಡಿಸ್ಟ್ರಿಬ್ಯುಟೆಡ್ ಇಂಟೆಲಿಜೆನ್ಸ್ ಮತ್ತು ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಗಳಿವೆ ಮೇಲ್ಭಾಗದ ಲೇಯರ್ ನಲ್ಲಿ ಆಪರೇಷನಲ್ ಇಂಟೆಲಿಜೆನ್ಸ್ ಮತ್ತು ಇನ್ಫರ್ಮೇಷನ್ ಟೆಕ್ನಾಲಜಿ ಇವೆ ಆದ್ದರಿಂದ ಇಲ್ಲಿ ಆಪರೇಷನಲ್ ಟೆಕ್ನಾಲಜಿ ಸಿಸ್ಟಮ್ಸ್ ಎಂಟರ್ಪ್ರೈಸ್ ಡೇಟಾ ಅಸೆಟ್ ಡೇಟಾ ಮತ್ತು ಎಕ್ಸ್ಟರ್ನಲ್ ಡೇಟಾ ಗಳಿವೆ ಎ ಡಬ್ಲ್ಯೂ ಎಸ್ ಕ್ಲೌಡ್ ಸರ್ವಿಸ್ ನ ಜೊತೆಗೆ ಪ್ಲಾಟ್ಫಾರ್ಮ್ ಯಾಸ್ ಎ ಸರ್ವಿಸ್ ಇದು ಐಓಟಿ ಡೇಟಾ ವನ್ನು ಫ್ಯಾಕ್ಟರಿ ಪ್ರಾಡಕ್ಟ್ ಮಷಿನ್ಸ್ ಸಿಸ್ಟಮ್ಸ್ ಮತ್ತು ಇಂಡಸ್ಟ್ರಿಯಲ್ ಮಷಿನರಿ ಗಳಿಂದ ತರುತ್ತವೆ ಎಂಟರ್ಪ್ರೈಸ್ ಓರಿಎನ್ಟೆಡ್ ಸೊಲ್ಯೂಷನ್ ಅನ್ನು ಒದಗಿಸುತ್ತದೆ ಈ ಚಿತ್ರದಲ್ಲಿ ಮೈಂಡ್ ಸ್ಪಿಯರ್ ನ ಫೀಚರ್ ಮತ್ತು ಅನುಕೂಲಗಳನ್ನು ಕಾಣುತ್ತೇವೆ ಅನುಕೂಲಗಳು ಯಾವುವೆಂದರೆ ಇದು ದೊಡ್ಡ ಸಿಸ್ಟಮ್ ನೆಟ್ವರ್ಕ್ ಅನ್ನು ಒದಗಿಸುತ್ತದೆ ಎಕಾಲಾಜಿಕಲ್ ಇಂಡಸ್ಟ್ರಿಯಲ್ ಸಲ್ಯೂಷನ್ಸ್ ಗೆ ಪಾಸ್ ಕ್ಲೌಡ್ ಸರ್ವಿಸ್ ಮುಖಾಂತರ ಸಪೋರ್ಟ್ ಮಾಡುತ್ತದೆ ಇದರ ಪ್ರೊಕ್ಯೂರ್ಮೆಂಟ್ ಫೀಚರ್ ಗಳು ಯಾವುವೆಂದರೆ ಸೆಕ್ಯೂರಿಟಿ ಸಪೋರ್ಟ್ ಪ್ರೊಕ್ಯೂರ್ಮೆಂಟ್ ಮತ್ತು ಡಿಸ್ಟ್ರಿಭೂಷಣ್ ಗಳು ವಿವಿಧ ಎಪಿಐ ಗಳನ್ನು ಅನಾಲಿಸಿಸ್ ಮತ್ತು ಪರ್ಫಾರ್ಮೆನ್ಸ್ ಮತ್ತು ಇಂಟೆಲಿಜೆನ್ಸ್ ನ ಆಟೋಮೇಟ್ ಮಾಡುತ್ತದೆ ಪರ್ಫಾರ್ಮೆನ್ಸ್ ಆಪ್ಟಿಮೈಝೇಷನ್ ಪ್ರೋಸೆಸ್ ಬಗ್ಗೆ ಒಳನೋಟ ಡ್ರೈವಿಂಗ್ ಏಜೆಂಟ್ ಡಿಸೈನ್ ಸ್ಕಿಲ್ ಮುಂತಾದುವುಗಳಲ್ಲಿ ಹನಿವೆಲ್ ಕ್ಲೌಡ್ ಸರ್ವಿಸ್ ಗಳನ್ನು ಕೊಡುತ್ತದೆ ಇವುಗಳನ್ನು ವಿವಿಧ ಆಯಿಲ್ ಮತ್ತು ಗ್ಯಾಸ್ ಇಂಡಸ್ಟ್ರಿ ಗಳಲ್ಲಿ ಉಪಯೋಗಿಸಲಾಗುತ್ತದೆ ಹನಿವೆಲ್ ಕ್ಲೌಡ್ ಸರ್ವಿಸ್ ಸೆಕ್ಯೂರ್ಡ್ ಸ್ಕೇಲೆಬಲ್ ಮತ್ತು ಸ್ಟ್ಯಾಂಡರ್ಡ್ ಬೇಸ್ಡ್ ಪ್ಲಾಟ್ಫಾರ್ಮ್ ಇದು ಸಾಸ್ ಬಿಸಿನೆಸ್ ಮಾಡೆಲ್ ಗಳಿಗೆ ಸಪೋರ್ಟ್ ಮಾಡುತ್ತದೆ ಇದು ಹನಿವೆಲ್ ಕ್ಲೌಡ್ ಸರ್ವಿಸ್ ಇಲ್ಲಿ ಡೇಟಾ ಅನಲಿಟಿಕ್ಸ್ ಕನೆಕ್ಟ್ ಆಗಿರುವ ಡಿವೈಸ್ ಮತ್ತು ಅಸೆಟ್ ಗಳನ್ನು ಕಂಟ್ರೋಲ್ ಮತ್ತು ಮ್ಯಾನೇಜ್ಮೆಂಟ್ ಮಾಡಲಾಗುವುದು ಐಓಟಿ ಎನೇಬಲ್ಡ್ ಸಿಸ್ಟಮ್ ಗಳು ಸ್ಮಾರ್ಟ್ ಮತ್ತು ಸೆಕ್ಯೂರ್ ಆಗಿರುತ್ತವೆ ಇವುಗಳು ಹನಿವೆಲ್ ಕ್ಲೌಡ್ ನ ಫೀಚರ್ ಗಳು ನಾವು ಈಗ ಉಪನ್ಯಾಸದ ಅಂತಿಮ ಹಂತಕ್ಕೆ ಬಂದಿದ್ದೇವೆ ಇಲ್ಲಿ ವಿವಿಧ ಉಲ್ಲೇಖಗಳ ಪಟ್ಟಿಯನ್ನು ಕೊಟ್ಟಿದ್ದೇವೆ ಐಐಓಟಿ ಕ್ಲೌಡ್ ನಲ್ಲಿ ಇಂಡಸ್ಟ್ರಿ ಲೆವೆಲ್ ಸೊಲ್ಯೂಷನ್ಸ್ ಇಂಡಸ್ಟ್ರಿ ನಿರ್ಧಿಷ್ಟ ಅವಶ್ಯಕತೆಗಳು ಐಐಓಟಿ ಕ್ಲೌಡ್ ಐಓಟಿ ಕ್ಲೌಡ್ ಗಿಂತಲೂ ಆಸಕ್ತಿವುಳ್ಳದ್ದು ವಿವಿಧ ಇಂಡಸ್ಟ್ರಿ ನಲ್ಲಿ ಬೇಕಿರುವ ವಿವಿಧ ಪರಿಹಾರಗಳು ಮತ್ತು ಐಐಓಟಿ ನಲ್ಲಿಯ ಸಪೋರ್ಟ್ ಐಓಟಿ ಮತ್ತು ಅದರ ಡಿಪ್ಲೋಯ್ಮೆಂಟ್ ಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ದೊರೆಯುತ್ತವೆ ಇವು ವಿವಿಧ ಉಲ್ಲೇಖಗಳು ವಂದನೆಗಳು